ನಮಸ್ಕರ ನಾವು ಈ ಕೋರ್ಸ್ನ ಎರಡನೇ ವಾರಕ್ಕೆ ಪ್ರವೇಶಿಸುತ್ತಿದ್ದೇವೆ ಈ ವಾರದಲ್ಲಿ ನಾವು ವಿವಿಧ ವಿದ್ಯುತ್ ಸರ್ಕ್ಯೂಟ್ಗಳ ಜಾಲರಿ ಮತ್ತು ನೋಡಲ್ ವಿಶ್ಲೇಷಣೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇಂದು ನಿರ್ದಿಷ್ಟವಾಗಿ RMS ವೋಲ್ಟೇಜ್ ಮತ್ತು ಕರೆಂಟ್ ಮೌಲ್ಯಗಳ ಬಗ್ಗೆ ಮತ್ತು ಈ ಮೌಲ್ಯಗಳನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ಚರ್ಚಿಸುತ್ತೇವೆ ಮತ್ತು ನಿರ್ದಿಷ್ಟ ಸರ್ಕ್ಯೂಟ್ನ ವಿದ್ಯುತ್ ಉತ್ಪಾದನೆಯನ್ನು ಕಂಡುಹಿಡಿಯುವಲ್ಲಿ RMS ಮೌಲ್ಯಗಳನ್ನು ಹೇಗೆ ಬಳಸಬಹುದು ಆದ್ದರಿಂದ ವಿವರಗಳಿಗೆ ಹೋಗುವ ಮೊದಲು ನಾವು ಹಿಂದಿನ ವಾರದಲ್ಲಿ ಕಲಿತದ್ದನ್ನು ಪುನಃ ಪಡೆದುಕೊಳ್ಳೋಣ ನಾವು ಚಾರ್ಜ್ನ ಮೂಲ ಪರಿಕಲ್ಪನೆಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಂತರ ಕರೆಂಟ್ ವೋಲ್ಟೇಜ್ ಪವರ್ ಮತ್ತು ಶಕ್ತಿಯ ಬಗ್ಗೆ ಮಾತನಾಡಿದ್ದೇವೆ ನಂತರ ಸಕ್ರಿಯ ಮತ್ತು ನಿಷ್ಕ್ರಿಯ ಸರ್ಕ್ಯೂಟ್ ಅಂಶಗಳ ಬಗ್ಗೆ ಚರ್ಚಿಸಿದ್ದೇವೆ ಅಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಮೂಲಗಳ ಬಗ್ಗೆ ಚರ್ಚಿಸಿದ್ದೇವೆ ಅವಲಂಬಿತ ವೋಲ್ಟೇಜ್ ಮತ್ತು ಸ್ವತಂತ್ರ ವೋಲ್ಟೇಜ್ ಮತ್ತು ಕರೆಂಟ್ ಮೂಲಗಳ ವಿವಿಧ ಚಿಹ್ನೆಗಳು ಯಾವುವು ಎಂದು ನೋಡಿದ್ದೇವೆ ನಂತರ ಸೈನುಸಾಯಿಡ್ ಮತ್ತು ಫಾಸರ್ ಬಗ್ಗೆ ಚರ್ಚಿಸಿದ್ದೇವೆ ಕೊಟ್ಟಿರುವ ಸೈನುಸಾಯ್ಡ್ ಸಹಾಯದಿಂದ ನಾವು ಫಾಸರ್ನ ಮೌಲ್ಯವನ್ನು ಹೇಗೆ ಕಂಡುಹಿಡಿಯಬಹುದು ನಂತರ ಪ್ರತಿರೋಧ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ಎಂಬ ಸರ್ಕ್ಯೂಟ್ ಅಂಶಗಳನ್ನು ಚರ್ಚಿಸಿದ್ದೇವೆ ನಿರ್ದಿಷ್ಟ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವಿವಿಧ ಕರೆಂಟ್ ಮತ್ತು ವೋಲ್ಟೇಜ್ ಮೌಲ್ಯಗಳ ಲೆಕ್ಕಾಚಾರಕ್ಕೆ ಅತ್ಯಂತ ಮೂಲಭೂತ ಮತ್ತು ಪ್ರಮುಖವಾದ ಲಾಗಳಾದ ಕೆಲವು ಲಾಗಳು ಮತ್ತು ಕಿರ್ಚಾಫ್ ಲಾವನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಹೆಚ್ಚಿನ ಸಮಯ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನೀವು ಓಮ್ಸ್ ಲಾ ಅಥವಾ ಕಿರ್ಚಾಫ್ ವೋಲ್ಟೇಜ್ ಅಥವಾ ಕರೆಂಟ್ಅನ್ನು ಬಳಸುತ್ತಿದ್ದೀರಿ ನಂತರ ನಾವು ರೆಸಿಸ್ಟರ್ ಕೆಪಾಸಿಟರ್ ಮತ್ತು ಇಂಡಕ್ಟರ್ಗಾಗಿ ಸರಣಿ ಮತ್ತು ಸಮಾನಾಂತರ ಸರ್ಕ್ಯೂಟ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಕರೆಂಟ್ ಮತ್ತು ವೋಲ್ಟೇಜ್ ವಿಭಾಗವನ್ನೂ ಚರ್ಚಿಸಿದ್ದೇವೆ ನಂತರ ಇಂಡಕ್ಟರ್ ಮತ್ತು ಕೆಪಾಸಿಟರ್ಗಾಗಿ ವೋಲ್ಟೇಜ್ ಮತ್ತು ಕರೆಂಟ್ ಹಂತದ ಸಂಬಂಧಗಳನ್ನು ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ತಕ್ಷಣದ ಮತ್ತು ಸರಾಸರಿ ವಿದ್ಯುತ್ ಲೆಕ್ಕಾಚಾರವನ್ನು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಇಂದು ರೂಟ್ ಮೀನ್ ಸ್ಕ್ವೇರ್ ವೋಲ್ಟೇಜ್ ಮತ್ತು ಕರೆಂಟ್ ಪರಿಕಲ್ಪನೆಯನ್ನು ಚರ್ಚಿಸುತ್ತೇವೆ ಇದನ್ನು ಪರಿಣಾಮಕಾರಿ ವೋಲ್ಟೇಜ್ ಅಥವಾ ಕರೆಂಟ್ ಎಂದೂ ಕರೆಯುತ್ತಾರೆ ನಿರೋಧಕ ಹೊರೆಗೆ ಶಕ್ತಿಯನ್ನು ತಲುಪಿಸುವಲ್ಲಿ ಸೈನುಸೈಡಲ್ ವೋಲ್ಟೇಜ್ ಅಥವಾ ಕರೆಂಟ್ ಮೂಲದ ಪರಿಣಾಮಕಾರಿತ್ವವನ್ನು ಅಳೆಯುವ ಅಗತ್ಯವಿರುತ್ತದೆ ಪರಿಣಾಮಕಾರಿ ಮೌಲ್ಯ ಎಂದರೆ ಪಿರಿಯಾಡಿಕ್ ಕರೆಂಟ್ ಮೌಲ್ಯವು ಆವರ್ತಕ ಪ್ರವಾಹದಂತೆಯೇ ಅದೇ ಸರಾಸರಿ ಶಕ್ತಿಯನ್ನು ಪ್ರತಿರೋಧಕಕ್ಕೆ ತಲುಪಿಸುವ ಡಿಸಿ ಮೂಲಕ್ಕೆ ಸಮನಾಗಿರುತ್ತದೆ ಕರೆಂಟ್ ಪರಿಣಾಮಕಾರಿ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಎಸಿ ಮೂಲ ಮತ್ತು ಡಿಸಿ ಮೂಲದೊಂದಿಗೆ ಸಂಪರ್ಕ ಹೊಂದಿದಾಗ ಒಂದು ಅಂಶದಿಂದ ಹರಡುವ ಶಕ್ತಿಯನ್ನು ಸಮನಾಗಿರಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಎಸಿ ಮೂಲ ಮತ್ತು ಡಿಸಿ ಮೂಲಕ್ಕೆ ಸಂಪರ್ಕಿಸಿದಾಗ ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಸಮಾನವಾಗಿರಬೇಕು ಆದ್ದರಿಂದ ಎಸಿ ಮತ್ತು ಡಿಸಿ ಸಂಪರ್ಕಗೊಂಡಾಗ ಅಂಶವು ಸೇವಿಸುವ ಶಕ್ತಿಯನ್ನು ನಾವು ಸಮಗೊಳಿಸುತ್ತೇವೆ ಮತ್ತು ಪರಿಣಾಮಕಾರಿ ಕರೆಂಟ್ ಮೌಲ್ಯ ಹೇಗಿರಬೇಕು ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಅಂತೆಯೇ ನೀವು ಎಸಿ ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿದರೆ ಆ ನಿರ್ದಿಷ್ಟ ಅಂಶದಿಂದ ವಿದ್ಯುತ್ ಹೇಗೆ ಹರಡುತ್ತದೆ ಮತ್ತು ನಾವು ಡಿಸಿ ಮತ್ತು ಎಸಿಗೆ ಶಕ್ತಿಯನ್ನು ಸಮೀಕರಿಸಿದಾಗ ನಾವು ಪರಿಣಾಮಕಾರಿ ವೋಲ್ಟೇಜ್ ಮೌಲ್ಯವನ್ನು ಪಡೆಯುತ್ತೇವೆ ಎಂದು ಹೇಳಬಹುದು ನಾವು ಆ ಪರಿಕಲ್ಪನೆಯನ್ನು ಬಳಸಿ ಪರಿಣಾಮಕಾರಿ ವೋಲ್ಟೇಜ್ ಮತ್ತು ಕರೆಂಟ್ ಮೌಲ್ಯ ಏನು ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈಗ ಸರಾಸರಿ ವಿದ್ಯುತ್ ವ್ಯಾಖ್ಯಾನದಿಂದ ಪ್ರಾರಂಭಿಸೋಣ P1T0Ti2Rdt ನೀವು ಒಂದು ನಿರ್ದಿಷ್ಟ ಅಂಶವನ್ನು ತೆಗೆದುಕೊಳ್ಳೋಣ ಎಂದು ಭಾವಿಸೋಣ ನಾವು ರೆಸಿಸ್ಟರ್ ಅನ್ನು ತೆಗೆದುಕೊಳ್ಳೋಣ ಮತ್ತು ಅದು ಒಂದು ಎಸಿ ಮೂಲಕ್ಕೆ ಮತ್ತು ನಂತರ ಒಂದು ಡಿಸಿ ಮೂಲವನ್ನು ಸ್ವಿಚ್ನೊಂದಿಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ನೀವು ಎಸಿ ಮತ್ತು ಡಿಸಿ ನಡುವೆ ಆ ಸ್ವಿಚ್ ಅನ್ನು ಟಾಗಲ್ ಮಾಡಬಹುದು ಆದ್ದರಿಂದ ಮೊದಲು ನೀವು ಎಸಿ ಮೂಲಕ್ಕೆ ಸಂಪರ್ಕಿಸುತ್ತಿದ್ದರೆ ಆ ಸಂದರ್ಭದಲ್ಲಿ ಸರಾಸರಿ ಶಕ್ತಿ ಯಾವುದು ಮೇಲಿನ ಸಮೀಕರಣದಿಂದ ಸರಾಸರಿ ಶಕ್ತಿಯನ್ನು ನೀಡಲಾಗುತ್ತದೆ ಈಗ ನೀವು ACಗೆ ಬದಲಾಗಿ ಆ ಅಂಶವನ್ನುDC ಗೆ ಸಂಪರ್ಕಿಸುತ್ತಿದ್ದರೆ ಈ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಅಂಶದಿಂದ ಹೀರಲ್ಪಡುವ ಸರಾಸರಿ ಶಕ್ತಿಯ ಮತ್ತೊಂದು ಮೌಲ್ಯವನ್ನು ಪಡೆಯುತ್ತೀರಿ ಆದರೆ ನಮ್ಮಲ್ಲಿ ರೆಸಿಸ್ಟರ್ ಇದೆ ಆದರೆ ಮೂಲವು DC ಆಗಿದೆ ಆದ್ದರಿಂದ ಪ್ರತಿರೋಧಕದ ಸ್ವಲ್ಪ ಶಕ್ತಿಯನ್ನು ಕರಗಿಸುತ್ತದೆ PIrms2R ಈಗ ವ್ಯಾಖ್ಯಾನದಂತೆ ಪ್ರತಿರೋಧಕ ಕರೆಂಟ್ನ ಪರಿಣಾಮಕಾರಿ ಮೌಲ್ಯವನ್ನು ಕಂಡುಹಿಡಿಯುವುದು ನಮ್ಮ ಉದ್ದೇಶ ಇದರರ್ಥ DC ಕರೆಂಟ್ ಹರಿಯುವಾಗ ಮತ್ತು AC ಕರೆಂಟ್ ಹರಿಯುವಾಗ ವಿದ್ಯುತ್ ಮೌಲ್ಯವು ಸಮನಾಗಿರಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ನಾವು P ಅನ್ನು ಹೇಳಬಹುದು PIrms2R1T0Ti2Rdt ಈಗ ನೀವು ಗಣಿತದ ಕಾರ್ಯಾಚರಣೆಗಳನ್ನು ಬಳಸಿಕೊಂಡು ಈ ನಿರ್ದಿಷ್ಟ ಸಮೀಕರಣವನ್ನು ನೋಡಿದರೆ ನೀವು ಸರಳವಾಗಿ ಹೇಳಬಹುದು Irms1T0Ti2dt ಆದ್ದರಿಂದ Irms ಕರೆಂಟ್ ಮೌಲ್ಯವಾಗಿದ್ದು ಅದು ಚದರ ಮೌಲ್ಯಗಳ ಸರಾಸರಿ ಮೂಲವಲ್ಲ ಆದ್ದರಿಂದ i2 ಎಂಬುದು ಚದರ ಮೌಲ್ಯವಾಗಿದೆ square value ಆದ್ದರಿಂದ ನೀವು ಎಲ್ಲಾ i2 ಘಟಕಗಳ ಅವಿಭಾಜ್ಯ ವಿಧಾನಗಳ ಸಂಕಲನವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ನೀವು ಸರಾಸರಿ ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ನೀವು ಈ ನಿರ್ದಿಷ್ಟ ಸಮೀಕರಣದ ಸಂಪೂರ್ಣ ಉತ್ಪಾದನೆಯ ಮೂಲವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ Irms ಸರಾಸರಿ ಚೌಕದ ಮೂಲವಲ್ಲ ಕರೆಂಟ್ ಅಂಶದ ಮೌಲ್ಯ ಅಂತೆಯೇ ವೋಲ್ಟೇಜ್ನ ಪರಿಣಾಮಕಾರಿ ಮೌಲ್ಯವನ್ನು ಸಹ ಬರೆಯಬಹುದು ನಾವು Pviಎಂದು ಹೇಳುವಾಗ ನೀವು ಕರೆಂಟ್ i ಅನ್ನು ಸರಳವಾಗಿ ಬದಲಾಯಿಸಬೇಕಾಗಿದೆ ಆದ್ದರಿಂದ v ನ ಮೌಲ್ಯವನ್ನು i ಗೆ ಬರೆಯುವ ಬದಲು ನಾವು i ನ ಮೌಲ್ಯವನ್ನು v ಯ ಪರಿಭಾಷೆಯಲ್ಲಿ ಬರೆಯುತ್ತೇವೆ ಮತ್ತು ನೀವು ಈ ಸಮೀಕರಣವನ್ನು ಪಡೆಯುತ್ತೀರಿ Vrms1T0Tv2dt ಸೈನುಸಾಯ್ಡ್ ಏನೆಂದು ಈಗ ನಮಗೆ ತಿಳಿದಿದೆ vtVmcost ಈಗ ನೀವು v ಯ ಈ ಮೌಲ್ಯವನ್ನು ಹಾಕಿದರೆ ಇದು ತಕ್ಷಣದ ವೋಲ್ಟೇಜ್ ಮತ್ತು ಇದನ್ನು ಸೈನುಸಾಯಿಡ್ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ನೀವು ಬರೆಯುವಿರಿ Vrms1T0TVm2cos2tdt ಈಗ ಈ ನಿರ್ದಿಷ್ಟ ಪದವನ್ನು ನೋಡಿದರೆ ಇದು ಏನೂ ಅಲ್ಲ ನೀವು ನೆನಪಿಸಿಕೊಂಡರೆ ನಾವು ಚರ್ಚಿಸಿದ್ದೇವೆ cosABcosAcosB sinAsinB ABt ಆಗಿದ್ದರೆ ಇದು cos2t ಆಗುತ್ತದೆ ಮತ್ತು ಅದು ಈ ಕೆಳಗಿನ ಸೂತ್ರ ಆಗುತ್ತದೆ cos2t sin2t2cos2t 1 ಈಗ ನೀವು ಮರುಹೊಂದಿಸಿದರೆ ನೀವು ಏನು ಪಡೆಯುತ್ತೀರಿ cos2t1cos2t2 ಆದ್ದರಿಂದ ಈಗ ಪಡೆದ ಈ ಮೌಲ್ಯವನ್ನು ಈ ಕೆಳಗಿನ ಸ್ಥಳದಲ್ಲಿ ಇಡಬಹುದು Vrms1T0TVm2cos2tdtVm2T0T1cos2tdt ಈಗ ನೀವು ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ನೋಡಿದರೆ ನಿಮಗೆ ಏನು ಸಿಗುತ್ತದೆ ಇದು ಸೈನುಸೈಡಲಿ ಬದಲಾಗುವ ಪದವಾಗಿರುವುದರಿಂದ 0 ರಿಂದ T ನಡುವಿನ ಒಂದು ಟಯ್ಮ್ ಪಿರಡ್ನಲ್ಲಿ ಈ ಪದದ ಮೌಲ್ಯವು 0 ಆಗುತ್ತದೆ ಆದ್ದರಿಂದ ಅಂತಿಮವಾಗಿ ಈ ಏಕೈಕ ಪದದೊಂದಿಗೆ ಉಳಿದಿರುವುದು 1 ಆದ್ದರಿಂದ ಕೇವಲ dtಯನ್ನು ಸಂಯೋಜಿಸುವ ಮೂಲಕ ಸರಳಗೊಳಿಸಿದರೆ dt ಯೊಂದಿಗಿನ ಈ ನಿರ್ದಿಷ್ಟ ಸ್ಥಿರ ಪದಕ್ಕೆ ನೀವು ಔಟ್ಪುಟ್ ಆಗಿ Vm2 ಆಗಿ ಪಡೆಯುತ್ತೀರಿ ಅದು ವೋಲ್ಟೇಜ್ನ rms ಮೌಲ್ಯವಾಗಿರುತ್ತದೆ Vrms1T0TVm2ωt dtVm2T0T1ωt dt Vm2 ಅದು ಏಕೆ rms ಏಕೆಂದರೆ ಆರಂಭಿಕ ಸಮಾವೇಶದಿಂದ ಈ ನಿರ್ದಿಷ್ಟ ಮೌಲ್ಯವು ಸರಾಸರಿ ಮೌಲ್ಯದ ಚೌಕದ ಮೂಲವಲ್ಲದೆ ಮತ್ತೇನಲ್ಲ ಎಂದು ನೋಡಿದ್ದೇವೆ ಆದ್ದರಿಂದ ಇಲ್ಲಿ ಚದರ ಮೌಲ್ಯವು ಒಟ್ಟುಗೂಡಿಸಲು ಮತ್ತು ಸರಾಸರಿ ತೆಗೆದುಕೊಳ್ಳಲು ಮತ್ತು ಪದದ ಮೂಲವನ್ನು ತೆಗೆದುಕೊಳ್ಳಲು ಇರುತ್ತದೆ ಆದ್ದರಿಂದ ಇದು ರೂಟ್ ಮೀನ್ ಸ್ಕ್ವೇರ್ ಮೌಲ್ಯವಾಗಿ ಪರಿಣಮಿಸುತ್ತದೆ ಅಂದರೆ ಆವರ್ತಕ ಸಂಕೇತದ ಚೌಕದ ಸರಾಸರಿ ವರ್ಗಮೂಲ ಈ ಸಂದರ್ಭದಲ್ಲಿ ಈ ಆವರ್ತಕ ಸಂಕೇತವು V ಆಗಿದೆ ಆದ್ದರಿಂದ ನಾವು ಇಲ್ಲಿಂದ ಪಡೆಯುವ ಔಟ್ಪುಟ್ Vrms ಮತ್ತು ಈ ಮೌಲ್ಯವು Vm2ಗೆ ಸಮಾನವಾಗಿರುತ್ತದೆ ಮತ್ತು Vm ಸಿಗ್ನಲ್ನ ಗರಿಷ್ಠ ಮೌಲ್ಯವಾಗಿದೆ ಅದೇ ರೀತಿ ನೀವು ಕರೆಂಟ್ವನ್ನು ತೆಗೆದುಕೊಂಡರೆ ಮತ್ತು ನಾವು ಅದನ್ನು ಸೈನುಸಾಯ್ಡ್ನಂತೆ ಪ್ರತಿನಿಧಿಸುತ್ತೇವೆ itImcos t ನಾವು ಕರೆಂಟ್ನ rms ಮೌಲ್ಯವನ್ನು ಪಡೆಯುತ್ತೇವೆ Irms ಅದು Im2 ಗೆ ಸಮಾನವಾಗಿರುತ್ತದೆ ಈ ನಿರ್ದಿಷ್ಟ ಮೌಲ್ಯವು ಸೈನುಸೈಡಲ್ ಸಂಕೇತಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬ ಪ್ರಮುಖ ಅಂಶವನ್ನು ಈಗ ಗಮನಿಸಬೇಕು ನೀವು ಸೈನುಸಾಯ್ಡ್ ಸಿಗ್ನಲ್ ಹೊಂದಿಲ್ಲದಿದ್ದರೆ ಇದರರ್ಥ ನೀವು ಅವಿಭಾಜ್ಯದಿಂದ ಲೆಕ್ಕಾಚಾರ ಮಾಡಬೇಕು ಮತ್ತು ನಂತರ rms ಮೌಲ್ಯದ ವ್ಯುತ್ಪತ್ತಿಗಾಗಿ ಬಳಸಿದ ಮೂಲ ಕ್ರಿಯೆಯ ಸಹಾಯದಿಂದ ಸಂಪೂರ್ಣ rms ಮೌಲ್ಯವನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಹಿಂದಿನ ಉಪನ್ಯಾಸಗಳಿಂದ ಸೈನುಸೈಡಲ್ ಪ್ರಚೋದನೆಯ ಅಡಿಯಲ್ಲಿ ಸರ್ಕ್ಯೂಟ್ನಿಂದ ಹೀರಿಕೊಳ್ಳುವ ಸರಾಸರಿ ಶಕ್ತಿಯನ್ನು ಹೀಗೆ ಪ್ರತಿನಿಧಿಸಬಹುದು ಎಂದು ನೆನಪಿಸಿಕೊಳ್ಳಬಹುದು P12VmImcos θv θi ಈಗ ಅದನ್ನು rms ಮೌಲ್ಯಗಳ ರೂಪದಲ್ಲಿ ಹೇಗೆ ಪ್ರತಿನಿಧಿಸಬಹುದು PVm2Im2cos v i Vrms Irmscosv i ಇದು ನಾವು ಪಡೆದ rms ಮೌಲ್ಯವಾಗಿದೆ ಮತ್ತು ಅದೇ ರೀತಿ ರೂಟ್ 2 ನಿಂದ im ಕೂಡ ನಾವು ನೋಡಿದ rms ಕರೆಂಟ್ ಆಗಿದೆ ಆದ್ದರಿಂದ ಸರಾಸರಿ ಶಕ್ತಿಯನ್ನು ನೀವು Vrms Irmscosv iಎಂದು ಬರೆಯಬಹುದು ಈಗ ಇದು ಸಾಮಾನ್ಯ ಅಭಿವ್ಯಕ್ತಿಯಾಗಿದೆ ಸರ್ಕ್ಯೂಟ್ ಅಂಶವು ಸಂಪೂರ್ಣವಾಗಿ ನಿರೋಧಕವಾಗಿದ್ದರೆ ಇದರರ್ಥ ನಿಮ್ಮ ಕರೆಂಟ್ ಮತ್ತು ವೋಲ್ಟೇಜ್ ಎರಡೂ ಫಾಸರ್ ಹಂತದಲ್ಲಿದೆ ನಂತರ v i0 ಮತ್ತು ಅಂತಿಮವಾಗಿ ಪ್ರತಿರೋಧಕದಿಂದ ಹೀರಿಕೊಳ್ಳುವ ಸರಾಸರಿ ಶಕ್ತಿಯು P12VmIm12Im2RIrms2RVrms2R ಆದ್ದರಿಂದ ಸೈನುಸೈಡಲ್ ವೋಲ್ಟೇಜ್ ಅಥವಾ ಕರೆಂಟ್ ವನ್ನು ನಿರ್ದಿಷ್ಟಪಡಿಸಿದಾಗ ಅದರ ಗರಿಷ್ಠ ಮೌಲ್ಯ ಅಥವಾ rms ಮೌಲ್ಯದ ಪ್ರಕಾರ ಇದನ್ನು ನಿರ್ದಿಷ್ಟಪಡಿಸಲಾಗುತ್ತದೆ ಏಕೆಂದರೆ ಅದರ ಸರಾಸರಿ ಮೌಲ್ಯವು ಯಾವಾಗಲೂ 0 ಆಗಿರುತ್ತದೆ ಸೈನುಸೈಡಲ್ ಆಗಿರುವುದರಿಂದ ನೀವು ಯಾವಾಗಲೂ ವೋಲ್ಟೇಜ್ ಅಥವಾ ಕರೆಂಟ್ ನ ಸರಾಸರಿ ಮೌಲ್ಯವನ್ನು 0 ಎಂದು ಪಡೆಯುತ್ತೀರಿ ಅದಕ್ಕಾಗಿಯೇ ವೋಲ್ಟೇಜ್ ಮತ್ತು ಕರೆಂಟ್ ಮೌಲ್ಯವನ್ನು ಸರಾಸರಿ ಮೌಲ್ಯದ ದೃಷ್ಟಿಯಿಂದ ಇಡುವುದು ಸೂಕ್ತವಲ್ಲ ಅದಕ್ಕಾಗಿಯೇ ನೀವು ಯಾವಾಗಲೂ ವೋಲ್ಟೇಜ್ ಮೌಲ್ಯವನ್ನು ಮತ್ತು ಕರೆಂಟ್ ವನ್ನು ಗರಿಷ್ಠ ಅಥವಾ rms ಮೌಲ್ಯವೆಂದು ನಿರ್ದಿಷ್ಟಪಡಿಸಲಾಗುತ್ತದೆ ಆದರೆ ವಿದ್ಯುತ್ ಕೈಗಾರಿಕೆಗಳಲ್ಲಿನ ನಮ್ಮ ದೈನಂದಿನ ಜೀವನದಲ್ಲಿ ಗರಿಷ್ಠ ಮೌಲ್ಯಗಳಿಗಿಂತ ಅವುಗಳ rms ಮೌಲ್ಯದ ಪ್ರಕಾರ ಫಾಸರ್ ಪ್ರಮಾಣವನ್ನು ನಿರ್ದಿಷ್ಟಪಡಿಸುತ್ತದೆ ಆದ್ದರಿಂದಲೇ rms ಪದವು ತುಂಬಾ ಸಾಮಾನ್ಯವಾಗಿದೆ ವಿದ್ಯುತ್ ಎಂಜಿನಿಯರಿಂಗ್ ಅಥವಾ ವಿದ್ಯುತ್ ವ್ಯವಸ್ಥೆಯ ಪ್ರದೇಶದಲ್ಲಿನ ವಿವಿಧ ವೋಲ್ಟೇಜ್ ಮತ್ತು ಕರೆಂಟ್ ಸಂಕೇತಗಳ ಬಗ್ಗೆ ಮಾತನಾಡುವಾಗ ಇದನ್ನು ಬಹುತೇಕ ಎಲ್ಲಾ ಸಾಮಾನ್ಯ ಸಮೀಕರಣಗಳಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ನೀವು ಪ್ರತಿ ಮನೆಗೆ ಬರುವ 230 ವೋಲ್ಟ್ಗಳನ್ನು ನೋಡಿದರೆ ಇದು rms ಮೌಲ್ಯವಾಗಿದೆ ಈಗ ಗರಿಷ್ಠ ಮೌಲ್ಯಕ್ಕೆ ಆದ್ದರಿಂದ ನಮ್ಮ ಮನೆಯಲ್ಲಿನ ವೋಲ್ಟೇಜ್ 230 ವೋಲ್ಟ್ ಎಂದು ನಾವು ಹೇಳಿದಾಗಲೆಲ್ಲಾ ನೀವು ಮಾತನಾಡುತ್ತಿರುವುದು rms ಮೌಲ್ಯದ ಗರಿಷ್ಠ ಮೌಲ್ಯವಲ್ಲ ಅವುಗಳ rms ಮೌಲ್ಯದಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ವ್ಯಕ್ತಪಡಿಸಲು ವಿದ್ಯುತ್ ವಿಶ್ಲೇಷಣೆಯಲ್ಲಿ ಇದು ಅನುಕೂಲಕರವಾಗಿದೆ ಏಕೆಂದರೆ ಲೆಕ್ಕಾಚಾರಗಳನ್ನು ಮಾಡಲು ಇದು ಹೆಚ್ಚು ಅನುಕೂಲಕರವಾಗಿದೆ ಮತ್ತು ನಾವು rms ಮೌಲ್ಯವನ್ನು ಬಳಸುವಾಗ ಚರ್ಚಿಸಲಾದ ವಿದ್ಯುತ್ ಲೆಕ್ಕಾಚಾರಗಳು ಸಹ ಸುಲಭವಾಗಿದೆ ಮತ್ತು ನಮ್ಮ ಇತರ ಅಳತೆ ಸಾಧನಗಳಾದ ವೋಲ್ಟ್ಮೀಟರ್ ಮತ್ತು ಆಮ್ಮೀಟರ್ ಅನ್ನು rms ಮೌಲ್ಯವನ್ನು ನೇರವಾಗಿ ಓದಲು ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗೆ rms ಮೌಲ್ಯವು ಬಹಳ ಮುಖ್ಯವಾಗಿದೆ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ವಿದ್ಯಮಾನಗಳನ್ನು ಅರ್ಥಮಾಡಿಕೊಳ್ಳಬಹುದು ಈ ಚಿತ್ರದಲ್ಲಿ ತೋರಿಸಿರುವ ಕೆಲವು ವೋಲ್ಟೇಜ್vt10sin t ಇದೆ ಎಂದು ಈಗ ನೋಡೋಣ ಇದು ಅರ್ಧ ತರಂಗವನ್ನು ಸರಿಪಡಿಸಲಾಗಿದೆ ಅಂದರೆ ಋಣಾತ್ಮಕ ಮೌಲ್ಯವು ಇಲ್ಲ ಮತ್ತು 10 ಓಮ್ಗಳ ಪ್ರತಿರೋಧಕದಲ್ಲಿ ಕರಗಿದ ಸರಾಸರಿ ಶಕ್ತಿಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಆದ್ದರಿಂದ ಈ ಅಂಕಿಅಂಶವನ್ನು ನೀವು ನೋಡಿದರೆ ಈ ನಿರ್ದಿಷ್ಟ ತರಂಗ ರೂಪದ ಸಮಯವು 2π ಮತ್ತು ವೋಲ್ಟೇಜ್ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ vt10sin t 0tπ 0πt2π ಹಾಗಾದರೆ ನೀವು rms ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಇದು ಶುದ್ಧ ಸೈನುಸೈಡಲ್ ಅಲ್ಲದ ಕಾರಣ ನೀವು ನೇರವಾಗಿ Vrms ಗಳನ್ನು ರೂಟ್ 2 ರ ಮೂಲಕ Vm ಗೆ ಸಮನಾಗಿ ಬಳಸಲಾಗುವುದಿಲ್ಲ ರೂಟ್ ಮೀನ್ ಸ್ಕ್ವೇರ್ನ ಪ್ರಮಾಣಿತ ವ್ಯಾಖ್ಯಾನದ ಸಹಾಯದಿಂದ ಲೆಕ್ಕ ಹಾಕಬೇಕು ಆದ್ದರಿಂದ Vrms21T0Tv2dt ಆದ್ದರಿಂದ ಈ ಅಭಿವ್ಯಕ್ತಿಯನ್ನು ಸರಳೀಕರಿಸಿ ಎಂದು ನೀವು ಲೆಕ್ಕ ಹಾಕಿದಾಗ ನೀವು ವೋಲ್ಟೇಜ್ನ rms ಮೌಲ್ಯವನ್ನು 5 ವೋಲ್ಟ್ಗಳಾಗಿ ಪಡೆಯುತ್ತೀರಿ ಆದ್ದರಿಂದ ಪ್ರತಿರೋಧಕದಿಂದ ಹೀರಲ್ಪಡುವ ಸರಾಸರಿ ಶಕ್ತಿಯು P ಯಿಂದ R ನಿಂದ ಚದರ ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳಬಹುದು ಆದ್ದರಿಂದ ಇಲ್ಲಿ ನಾವು ಪಡೆದ rms ಮೌಲ್ಯವು 5 ವೋಲ್ಟ್ಗಳು ಆದ್ದರಿಂದ Vrms ಚದರ 25 ಪ್ರತಿರೋಧಕ ಮೌಲ್ಯ 10 ಆದ್ದರಿಂದ ಔಟ್ಪುಟ್ 2 5 ವ್ಯಾಟ್ ಆಗಿರುತ್ತದೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದರಲ್ಲಿ ಸಿಗ್ನಲ್ ಈ ಚಿತ್ರದ ರೀತಿಯದ್ದಾಗಿದೆ ಎಂದು ಭಾವಿಸೋಣ ಅದು 0 ರಿಂದ 2 ರ ನಡುವಿನ ಚಿತ್ರದಲ್ಲಿ ತೋರಿಸಲಾಗಿದೆ ಇದು ಸಾಮಾನ್ಯ ತರಂಗ ಮತ್ತು 2 ರಿಂದ 4 ದಿನಗಳ ಚದರ ತರಂಗ ಆದ್ದರಿಂದ ತರಂಗ ರೂಪದ ಅವಧಿ 4 ಮತ್ತು ತರಂಗರೂಪವನ್ನು ನಾವು ವ್ಯಾಖ್ಯಾನಿಸಬಹುದು ಏಕೆಂದರೆ ನಾವು ಇಲ್ಲಿ ಕರೆಂಟ್ ಬಗ್ಗೆ ಮಾತನಾಡುತ್ತಿದ್ದೇವೆ it5t0t2 102t4 Irms21T0Ti2dt14025tcdt24 102dt ಅಂತಹ ಸಂದರ್ಭದಲ್ಲಿ ಈ ಅವಿಭಾಜ್ಯವನ್ನು ಸರಳೀಕರಿಸಿದಾಗ ನೀವು Irms ಔಟ್ಪುಟ್ ಅನ್ನು 8 165 ಆಂಪಿಯರ್ ಆಗಿ ಪಡೆಯುತ್ತೀರಿ ಆದ್ದರಿಂದ ನೀವು ಈ ಕರೆಂಟ್ ಅನ್ನು ಪಡೆದಾಗ ಮೌಲ್ಯವನ್ನು ಸರಾಸರಿ ಪವರ್ P ಯಲ್ಲಿ ಇಡಬಹುದು ಅದು Irms ಸ್ಕ್ವೇರ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಪ್ರತಿರೋಧಕದಿಂದ ಹೀರಿಕೊಳ್ಳುವ ಶಕ್ತಿ 133 3 ವ್ಯಾಟ್ ಆಗಿ ಪಡೆಯುತ್ತೀರಿ ಈಗ ಸ್ಪಷ್ಟ ಶಕ್ತಿ ಮತ್ತು ವಿದ್ಯುತ್ ಅಂಶ ಎಂಬ ಇನ್ನೊಂದು ಪದದ ಬಗ್ಗೆ ಮಾತನಾಡೋಣ ಆದ್ದರಿಂದ ಮೊದಲು ನಾವು ಪಡೆದದ್ದು ಸರ್ಕ್ಯೂಟ್ನಿಂದ ಹೀರಲ್ಪಡುವ ಸರಾಸರಿ ಶಕ್ತಿಯಾಗಿದ್ದು ಅದು ಸೈನುಸೈಡಲ್ ಸಿಗ್ನಲ್ನಿಂದ ಉತ್ಸುಕವಾಗುತ್ತದೆ ಮತ್ತು ನಾವು ಅವುಗಳನ್ನು ವೋಲ್ಟೇಜ್ rms ವೋಲ್ಟೇಜ್ ಮತ್ತು ಕರೆಂಟ್ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಆದ್ದರಿಂದ ಶಕ್ತಿ PVm2Im2cos v i Vrms Irmscosv i ಆದ್ದರಿಂದ ಏನು ಮಾಡಬಹುದು ಮೇಲಿನ ಅಭಿವ್ಯಕ್ತಿಯನ್ನು ಮತ್ತೆ ಈ ರೀತಿ ಬರೆಯಬಹುದು P Scos v i S ಎಂದರೇನು S ಅನ್ನು ಸ್ಪಷ್ಟ ಶಕ್ತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದನ್ನು rms ವೋಲ್ಟೇಜ್ ಮತ್ತು ಕರೆಂಟ್ನ ಉತ್ಪನ್ನವೆಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನೀವು DC ವೋಲ್ಟೇಜ್ ಮೂಲ ಶಕ್ತಿಯೊಂದಿಗೆ ಕೋರೆಲೇಟ್ ಮಾಡಿದರೆ DC ಯಲ್ಲಿ ಶಕ್ತಿಯನ್ನು v i ಎಂದು ವ್ಯಾಖ್ಯಾನಿಸುತ್ತೇವೆ ಎಂದು ನೋಡುತ್ತೀರಿ ಆದ್ದರಿಂದ ಪರಸ್ಪರ ಸಂಬಂಧವನ್ನು ಪರಸ್ಪರ ಸಂಬಂಧಿಸಿದರೆ IrmsVrms ಆಗಿರುತ್ತದೆ ಇದರಿಂದಾಗಿ ಸ್ಪಷ್ಟ ಶಕ್ತಿಯನ್ನು DC ಮೂಲದೊಂದಿಗೆ ಹೋಲಿಸಿದರೆ ಈ ರೀತಿಯ ಭಾವನೆಯನ್ನು ಪಡೆಯುತ್ತೀರಿ ಆದ್ದರಿಂದ ಇದು ಸ್ಪಷ್ಟ ಶಕ್ತಿಯಾಗಿದೆ ಏಕೆಂದರೆ ಶಕ್ತಿಯು ಡಿಸಿ ರೆಸಿಸ್ಟಿವ್ ಸರ್ಕ್ಯೂಟ್ನ ಸಾದೃಶ್ಯದ ಮೂಲಕ ವೋಲ್ಟೇಜ್ ಕರೆಂಟ್ ಉತ್ಪನ್ನವಾಗಿರಬೇಕು ಎಂಬುದು ಸ್ಪಷ್ಟವಾಗಿದೆ ಈಗ ಸ್ಪಷ್ಟ ಶಕ್ತಿಯನ್ನು ವೋಲ್ಟ್ ಆಂಪಿಯರ್ನಲ್ಲಿ ಅಳೆಯಲಾಗುತ್ತದೆ ಸ್ಪಷ್ಟ ಶಕ್ತಿಯನ್ನು ನೈಜ ಶಕ್ತಿಯೊಂದಿಗೆ ಹೋಲಿಸಿದರೆ ಏಕೆಂದರೆ ವಾಟ್ಗಳ ವಿಷಯದಲ್ಲಿ ನಿಜವಾದ ಶಕ್ತಿಯನ್ನುಹೇಳುತ್ತೇವೆ ಆದ್ದರಿಂದ ಸ್ಪಷ್ಟ ಶಕ್ತಿ ಮತ್ತು ನೈಜ ಶಕ್ತಿಯ ನಡುವೆ ವ್ಯತ್ಯಾಸವನ್ನು ತೋರಿಸಲು ವೋಲ್ಟ್ ಆಂಪಿಯರ್ ಅನ್ನು ಸ್ಪಷ್ಟ ಶಕ್ತಿಯ ಪ್ರಮಾಣವಾಗಿ ಮತ್ತು ವ್ಯಾಟ್ ಅನ್ನು ನೈಜ ಶಕ್ತಿಯ ಪ್ರಮಾಣವಾಗಿ ಬಳಸುತ್ತೇವೆ ನೈಜ ಅಥವಾ ಸರಾಸರಿ ಶಕ್ತಿಯನ್ನು ಲೆಕ್ಕಾಚಾರ ಮಾಡಲು ಸ್ಪಷ್ಟ ಶಕ್ತಿಯನ್ನು ಒಂದು ಅಂಶದಿಂದ ಗುಣಿಸಬೇಕಾಗಿದೆ ಎಂದು ಹಿಂದಿನ ಅಭಿವ್ಯಕ್ತಿಯಿಂದ ಗಮನಿಸಬಹುದು ಹಾಗಾದರೆ ಈ ಪದ ಯಾವುದು ಆ ಪದವು cos v i ಆಗಿತ್ತು ಆದ್ದರಿಂದ pfPScos v i ಈಗ ಈ ವಿದ್ಯುತ್ ಅಂಶವು 0 ರಿಂದ ಏಕತೆಯವರೆಗೆ ಇರುತ್ತದೆ ಆದ್ದರಿಂದ ನೀವು ಸಂಪೂರ್ಣವಾಗಿ ನಿರೋಧಕ ಹೊರೆ ಹೊಂದಿದ್ದರೆ ವೋಲ್ಟೇಜ್ ಮತ್ತು ಕರೆಂಟ್ ಆ ಸಂದರ್ಭದಲ್ಲಿv i0 ಹಂತದಲ್ಲಿರುತ್ತದೆ ಆದ್ದರಿಂದ ಏನಾಗುತ್ತದೆ ಆ ಸಂದರ್ಭದಲ್ಲಿ ಈ ಮೌಲ್ಯ cos v i 1 ಆದ್ದರಿಂದ ಶಕ್ತಿಯ ಅಂಶವು 1 ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ಪಷ್ಟ ಶಕ್ತಿಯು ಸರಾಸರಿ ಶಕ್ತಿಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ v i90 ಡಿಗ್ರಿ ಇದ್ದಾಗ ಸಂಪೂರ್ಣವಾಗಿ ಪ್ರತಿಕ್ರಿಯಾತ್ಮಕ ಹೊರೆಯ ಸಂದರ್ಭದಲ್ಲಿ ಅದು ಪ್ರಚೋದಕದ ಹೊರೆ ಅಥವಾ ಕೆಪ್ಯಾಸಿಟಿವ್ ಲೋಡ್ ಆಗಿರಬಹುದು ವಿದ್ಯುತ್ ಅಂಶವು 0 ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಸರಾಸರಿ ಶಕ್ತಿ 0 ಆಗಿರುತ್ತದೆ ಇದರಲ್ಲಿ ವಿದ್ಯುತ್ ಅಂಶವು ಮುನ್ನಡೆ ಅಥವಾ ಮಂದಗತಿಯಲ್ಲಿದೆ ಎಂದು ಹೇಳಲಾಗುತ್ತದೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಎಂದರೆ ಕರೆಂಟ್ ವೋಲ್ಟೇಜ್ ಅನ್ನು ಮುನ್ನಡೆಸುತ್ತದೆ ಅದು ಮಂದಗತಿಯ ವಿದ್ಯುತ್ ಅಂಶದ ಸಂದರ್ಭದಲ್ಲಿ ಕೆಪ್ಯಾಸಿಟಿವ್ ಲೋಡ್ ಪ್ರೊಫೈಲ್ ಅನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ಅಂದರೆ ಕರೆಂಟ್ ವೋಲ್ಟೇಜ್ ಅನ್ನು ಮಂದಗೊಳಿಸುತ್ತದೆ ಮತ್ತು ಅದು ಪ್ರಚೋದಕದ ಹೊರೆ ಸೂಚಿಸುತ್ತದೆ ಆದ್ದರಿಂದ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನೀವು ಬಳಸುತ್ತಿರುವ ಈ ನಿರ್ದಿಷ್ಟ ಅಂಶವು ಸರ್ಕ್ಯೂಟ್ ಪ್ರತಿರೋಧಕ ಕೆಪಾಸಿಟರ್ ಇಂಡಕ್ಟರ್ ಅನ್ನು ಒಳಗೊಂಡಿರುತ್ತದೆ ಏಕೆಂದರೆ ಎಲ್ಲಾ ಘಟಕಗಳು ಇರುತ್ತವೆ ಆದ್ದರಿಂದ ವೋಲ್ಟೇಜ್ಗೆ ಸಂಬಂಧಿಸಿದಂತೆ ಕರೆಂಟ್ ಮುನ್ನಡೆಸುತ್ತಿದೆ ಎಂದು ಹೇಳಿದಾಗ ಇದರರ್ಥ ಸರ್ಕ್ಯೂಟ್ ವೋಲ್ಟೇಜ್ಗೆ ಸಂಬಂಧಿಸಿದಂತೆ ಕೆಪ್ಯಾಸಿಟಿವ್ ಅಥವಾ ಕರೆಂಟ್ ಹಿಂದುಳಿದಿದೆ ಎಂದರೆ ಸರ್ಕ್ಯೂಟ್ ಪ್ರಚೋದಕ ಎಂದು ಹೇಳುತ್ತೀರಿ ಆದ್ದರಿಂದ ನೀವು ಕೆಪ್ಯಾಸಿಟಿವ್ ಸರ್ಕ್ಯೂಟ್ ಹೊಂದಿರುವಾಗ ಮುನ್ನಡೆಯುವ ವಿದ್ಯುತ್ ಅಂಶವನ್ನು ಹೊಂದಿರುತ್ತೀರಿ ಪ್ರಚೋದಕ ಸರ್ಕ್ಯೂಟ್ ಹೊಂದಿರುವಾಗ ನೀವು ಹಿನ್ನಡೆಯುವ ವಿದ್ಯುತ್ ಅಂಶವನ್ನು ಹೊಂದಿರುತ್ತೀರಿ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸರಣಿ ಸಂಪರ್ಕಿತ ಲೋಡ್ ಈ ಅಭಿವ್ಯಕ್ತಿಯಿಂದ ನೀಡಲ್ಪಟ್ಟ ಕರೆಂಟ್ಅನ್ನು ಸೆಳೆಯುತ್ತದೆ ಎಂದು ಭಾವಿಸೋಣ ಅದು it4cos 100πt10° ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಅದು vt120cos 100πt 20° ಈಗ ನಾವು ಒಂದು ಹೊರೆಯ ಸ್ಪಷ್ಟ ಶಕ್ತಿ ಮತ್ತು ಶಕ್ತಿಯ ಅಂಶವನ್ನು ಕಂಡುಹಿಡಿಯಬೇಕು ಮತ್ತು ಹೊರೆಯಿಂದ ಅಂಶದ ಮೌಲ್ಯವನ್ನು ನಿರ್ಧರಿಸಬೇಕು ಈಗ ಸ್ಪಷ್ಟ ಶಕ್ತಿ ಹೀಗಿರುತ್ತದೆ SVrmsIrms120242240 VA ಈಗ ವಿದ್ಯುತ್ ಅಂಶವು ಈ 2 ಅಭಿವ್ಯಕ್ತಿಗಳ ಸಹಾಯದಿಂದ ನೀವು ಸರಳವಾಗಿ ಲೆಕ್ಕ ಹಾಕಬಹುದು ಏಕೆಂದರೆ ವಿದ್ಯುತ್ ಅಂಶವು cos v i ಅನ್ನು ಹೊರತುಪಡಿಸಿ ಏನೂ ಅಲ್ಲ ಇಲ್ಲಿ v 20 ಮತ್ತು i10 ಆದ್ದರಿಂದ cos 30 0 866 ಆಗಿ ವಿದ್ಯುತ್ ಅಂಶವನ್ನು ಪಡೆಯುತ್ತೀರಿ ಕರೆಂಟ್ ವೋಲ್ಟೇಜ್ ಅನ್ನು ಮುನ್ನಡೆಸುವ ಕಾರಣ ಇಲ್ಲಿ ವಿದ್ಯುತ್ ಅಂಶವು ಮುಂದಿದೆ ಇಲ್ಲಿ ಫೇಸ್ ಕೋನವು ಸಕಾರಾತ್ಮಕವಾಗಿರುತ್ತದೆ ಮತ್ತು ವೋಲ್ಟೇಜ್ಗೆ ಫೇಸ್ ಕೋನವು ಋಣಾತ್ಮಕವಾಗಿರುತ್ತದೆ ಅದು ವೋಲ್ಟೇಜ್ಗೆ ಸಂಬಂಧಿಸಿದಂತೆ ಕರೆಂಟ್ ಅನ್ನು ಮುನ್ನಡೆಸುತ್ತಿದೆ ಎಂದು ಸುಲಭವಾಗಿ ದೃಶ್ಯೀಕರಿಸಬಹುದು ಆದ್ದರಿಂದ ಇದರರ್ಥ ಸರ್ಕ್ಯೂಟ್ ಕೆಪ್ಯಾಸಿಟಿವ್ ಆಗಿದೆ ಆದ್ದರಿಂದ ಲೋಡ್ ಪ್ರತಿರೋಧವನ್ನು ಈ ಸೂತ್ರದಿಂದ ಲೆಕ್ಕಹಾಕಬಹುದು ZVI120∠ 204∠1030∠ 3025 98 j15 Ω ಇದರಿಂದ ನೀವು R ಪ್ಲಸ್ jx ಎಂಬ ಪದಕ್ಕೆ ಸಂಬಂಧ ಹೊಂದಿದ್ದರೆ Z ಎಂಬುದು 25 98 ಓಮ್ ಅನ್ನು ಪ್ರತಿರೋಧಕ ಹೊರೆಯಾಗಿ ಮತ್ತು ಕೆಪಾಸಿಟರ್ನೊಂದಿಗೆ ಸರಣಿಯಲ್ಲಿ ಸಂಯೋಜಿಸಲ್ಪಟ್ಟಿದೆ ಎಂದು ಪಡೆಯುತ್ತೀರಿ ಇದರ ಪ್ರತಿರೋಧವು Xc 15 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಅಭಿವ್ಯಕ್ತಿಯನ್ನು ಬಳಸಿಕೊಂಡು ನೀವು 212 2 ಮೈಕ್ರೋಫರಾಡ್ ಆಗಿ ಹೊರಹೊಮ್ಮುವ ಕೆಪಾಸಿಟನ್ಸ್ ಮೌಲ್ಯವನ್ನು ಕಂಡುಹಿಡಿಯಬಹುದು ಈಗ ಕಾಂಪ್ಲೆಕ್ಸ್ ಪವರ್ ಎಂಬ ಇನ್ನೊಂದು ಪದಕ್ಕೆ ಬರೋಣ VVmv ಮತ್ತು IImi ಎಂಬ ಫಾಸರ್ ಅನ್ನು ನೀಡಿದರೆ ನಾವು V ಮತ್ತು I ಅನ್ನು ಫಾಸರ್ಗಳ ರೂಪದಲ್ಲಿ ಪ್ರತಿನಿಧಿಸುತ್ತೇವೆ ಏಕೆಂದರೆ ಈ ಫಾಸರ್ಗಳು ವೋಲ್ಟೇಜ್ ಮತ್ತು ಕರೆಂಟ್ಗಳಿಗೆ ಸಿನೊಸಾಯಿಡ್ ಆಗಿ ಬದಲಾಗುತ್ತವೆ ಆದ್ದರಿಂದ ಸಂಕೀರ್ಣ ಶಕ್ತಿಯು ಶಕ್ತಿ S ಅನ್ನು ಹೊರತುಪಡಿಸಿ ac ಲೋಡ್ನ್ನು ಹೀರಿಕೊಳ್ಳುತ್ತದೆ ಮತ್ತು ಇದು ವೋಲ್ಟೇಜ್ ಮತ್ತು ಕರೆಂಟ್ ನ ಸಂಕೀರ್ಣ ಸಂಯುಕ್ತದ ಉತ್ಪನ್ನವಾಗಿದೆ ಹಾಗಾದರೆ ನಾವು ಸಂಕೀರ್ಣ ಶಕ್ತಿ S ಅನ್ನು ಹೇಗೆ ಬರೆಯುತ್ತೇವೆ S12VIVrmsIrmsVrmsIrmsv i ಆದ್ದರಿಂದ ಈ ನಿರ್ದಿಷ್ಟ ಸಂಕೀರ್ಣ ಶಕ್ತಿಯು ಸಂಯುಕ್ತ ರೂಪದಲ್ಲಿರುವುದನ್ನು ಕೇಳಬಹುದು ಏಕೆಂದರೆ ನೀವು ಕರೆಂಟ್ ನ ಮೌಲ್ಯವನ್ನು ಕರೆಂಟ್ನ ಸಂಯುಕ್ತವಾಗಿ ಹಾಕಬಹುದು ಆದರೆ ವೋಲ್ಟೇಜ್ ಅನ್ನು ಸಂಯುಕ್ತವಾಗಿ ಹಾಕಬಾರದು ಕಾರಣ ಅದನ್ನು ಲೆಕ್ಕ ಹಾಕಿದ ಸರಾಸರಿ ಶಕ್ತಿಯೊಂದಿಗೆ ಹೋಲಿಸಿದರೆ ನಮಗೆ ಥೀಟಾ ವಿ ಮೈನಸ್ ಥೀಟಾ i ಎಂಬ ಪದ ಸಿಕ್ಕಿತು ಆದ್ದರಿಂದ ತ್ರಿಕೋನಮಿತಿಯ ಸಮೀಕರಣಗಳ ಮೂಲಭೂತ ಸಹಾಯದಿಂದ ನಾವು ಲೆಕ್ಕಹಾಕಿದ ನಿರ್ದಿಷ್ಟ ಸರಾಸರಿ ಶಕ್ತಿಯು ನಾವು ಸೈನುಸಾಯಿಡಲ್ ರೂಪದಲ್ಲಿ ತೆಗೆದುಕೊಂಡ ವೋಲ್ಟೇಜ್ ಕರೆಂಟ್ ನಾವು ಸೈನುಸಾಯಿಡಲ್ ರೂಪದಲ್ಲಿ ತೆಗೆದುಕೊಂಡಿದ್ದೇವೆ ಮತ್ತು ಸರಾಸರಿ ಶಕ್ತಿಯ ನಿರ್ದಿಷ್ಟ ಮೌಲ್ಯವನ್ನು ವಿಶ್ಲೇಷಿಸಿದಾಗ ನಮಗೆ ಥೀಟಾ ವಿ ಮೈನಸ್ ಥೀಟಾ i ನ 1 ರಿಂದ 2 VmIm cos ಕಾಸ್ನ ಸರಾಸರಿ ಶಕ್ತಿಯ ಮೌಲ್ಯ ಸಿಕ್ಕಿತು ಆದ್ದರಿಂದ ನಾವು ಈಗಾಗಲೇ V ಅನ್ನು ಸಂಯುಕ್ತವಾಗಿ ಇಟ್ಟರೆ ಮತ್ತು ಕರೆಂಟ್ ಸಂಯುಕ್ತವಾಗಿರದಿದ್ದರೆ ನಾವು ನಿರ್ದಿಷ್ಟ ಪದವನ್ನು ಪಡೆದುಕೊಂಡಿದ್ದೇವೆ ಏಕೆಂದರೆ ನಾವು ಈ ಪದವನ್ನು ಥೀಟಾ ಐ ಮೈನಸ್ ಥೀಟಾ ವಿ ಎಂದು ಪಡೆಯುತ್ತೇವೆ ಇದು ಹಿಂದಿನ ಪ್ರಕರಣದಲ್ಲಿ ನಾವು ಪಡೆದದ್ದಕ್ಕೆ ವ್ಯತಿರಿಕ್ತವಾಗಿದೆ ಸರಾಸರಿ ಶಕ್ತಿಗಾಗಿ ಏಕೆ ನಾವು VI ಕಾಂಜುಗೇಟ್ ಅನ್ನು ವಿ ಕಾಂಜುಗೇಟ್ I ಅಲ್ಲ ಆದರೆ ಕಾಂಜುಗೇಟ್ I ಆಗಿ ಬಳಸುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಸಂಯುಕ್ತವು ಯಾವುದೇ ಭೌತಿಕ ವ್ಯಾಖ್ಯಾನ ಅಥವಾ ಭೌತಿಕ ಮಹತ್ವವನ್ನು ಹೊಂದಿಲ್ಲ ಇದು ಕೇವಲ ಗಣಿತದ ಪ್ರಾತಿನಿಧ್ಯವಾಗಿದೆ ಇದರಿಂದ ಸಮೀಕರಣಗಳನ್ನು ಪರಿಣಾಮಕಾರಿಯಾಗಿ ಪ್ರತಿನಿಧಿಸಬಹುದು ಸಂಕೀರ್ಣ ಶಕ್ತಿಯ S ನ ಪ್ರಮಾಣವು ಸ್ಪಷ್ಟ ಶಕ್ತಿಯಾಗಿದೆ ಎಂದು ಈಗ ಗಮನಿಸಬಹುದು ಏಕೆಂದರೆ ನೀವು Vrms ಎಂಬ ಪದವನ್ನು Irms ಆಗಿ ನೋಡಿದರೆ ಇದು ನಮ್ಮ ಸ್ಪಷ್ಟ ಶಕ್ತಿapparent power ಆದ್ದರಿಂದ ನೀವು ಆಯತಾಕಾರದ ರೂಪದಲ್ಲಿ ಬರೆದರೆ SVrms Irmscosv ijVrms Irmssinv i ಇದು ನಾವು ಈಗಾಗಲೇ ಪಡೆದ ವಿಷಯ ಮತ್ತು ಅದನ್ನು ಸರಾಸರಿ ಶಕ್ತಿ ಅಥವಾ ನೈಜ ಶಕ್ತಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಕಾಲ್ಪನಿಕ ಪದವಾಗಿದ್ದು ಇದು ಸಂಕೀರ್ಣ ಶಕ್ತಿಯ ವ್ಯುತ್ಪನ್ನದಲ್ಲಿ ನಮಗೆ ಸಿಕ್ಕಿದೆ ಆದ್ದರಿಂದ ಸ್ಪಷ್ಟ ಶಕ್ತಿಯ ಸಂದರ್ಭದಲ್ಲಿ ನಾವು ನೋಡಿದಂತೆ ವೋಲ್ಟಂಪಿಯರ್ನಲ್ಲಿ ಸಂಕೀರ್ಣ ಶಕ್ತಿಯನ್ನು ಸಹ ಅಳೆಯಲಾಗುತ್ತದೆ ನೈಜ ಶಕ್ತಿಯ ನಡುವೆ ವ್ಯತ್ಯಾಸವನ್ನು ನಾವು ವ್ಯಾಟ್ಗಳಲ್ಲಿ ಅಳೆಯುತ್ತೇವೆ ವೋಲ್ಟ್ ಆಂಪಿಯರ್ ವಿಷಯದಲ್ಲಿ ನಾವು ಸಂಕೀರ್ಣ ಶಕ್ತಿಯನ್ನು ಅಳೆಯುತ್ತೇವೆ ಆದ್ದರಿಂದ ಮತ್ತೊಮ್ಮೆ ಅಭಿವ್ಯಕ್ತಿಗಳನ್ನು ನೋಡೋಣVrms Irmscosv i ನಿಜವಾದ ಶಕ್ತಿ ಮತ್ತು Vrms Irmssinv i ಅನ್ನು jQ ಎಂದು ಬರೆಯಲಾಗುತ್ತದೆ ಇಲ್ಲಿ ನಿಜವಾದ ಪದವೆಂದರೆ P ಇದು ಲೋಡ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ವ್ಯವಸ್ಥೆಯಲ್ಲಿನ ಉಪಯುಕ್ತ ಶಕ್ತಿಯಾಗಿದೆ ಆದರೆ ಕಾಲ್ಪನಿಕ ಪದ Q ಅನ್ನು ಪ್ರತಿಕ್ರಿಯಾತ್ಮಕ ಶಕ್ತಿ ಎಂದು ಕರೆಯಲಾಗುತ್ತದೆ ಮತ್ತು ಮೂಲ ಮತ್ತು ಲೋಡ್ನ ಪ್ರತಿಕ್ರಿಯಾತ್ಮಕ ಭಾಗದ ನಡುವಿನ ಶಕ್ತಿಯ ವಿನಿಮಯವನ್ನು ಪ್ರತಿನಿಧಿಸುತ್ತದೆ ನೀವು ಸಮೀಕರಣವನ್ನು ನೋಡಿದರೆ ನಿಮ್ಮ ಪ್ರತಿರೋಧಕ ಹೊರೆ ಮಾತ್ರ ಇರುವಾಗ ಪ್ರತಿಕ್ರಿಯಾತ್ಮಕ ಶಕ್ತಿಯು ಒಟ್ಟಾರೆ ವಿದ್ಯುತ್ ಲೆಕ್ಕಾಚಾರದಲ್ಲಿ ಕೊಡುಗೆ ನೀಡುವುದಿಲ್ಲ ಏಕೆಂದರೆ ಈ ಸಂದರ್ಭದಲ್ಲಿ θv i0 ಮತ್ತು ಸಯ್ನ್ 0 ಸಯ್ನ್ 0 ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ Vrms Irms ಅನ್ನು ಸಂಪೂರ್ಣವಾಗಿ ನಿರೋಧಕ ಲೋಡ್ಗೆ ಮಾತ್ರ ಹೊಂದಿರುತ್ತೀರಿ ಅಂತೆಯೇ ಸಂಪೂರ್ಣವಾಗಿ ಕೆಪ್ಯಾಸಿಟಿವ್ ಮತ್ತು ಪ್ರಚೋದಕಕ್ಕಾಗಿ ನೀವು ಈ ಪದವನ್ನು ಮಾತ್ರ ಹೊಂದಿರುತ್ತೀರಿ ಅದು ಪ್ರತಿಕ್ರಿಯಾತ್ಮಕ ಶಕ್ತಿ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ನಾವು ಕೆಪ್ಯಾಸಿಟಿವ್ ಅಥವಾ ಪ್ರಚೋದಕ ಹೊರೆ ಲಭ್ಯವಿದ್ದಾಗ ಮಾತ್ರ ಪ್ರತಿಕ್ರಿಯಾತ್ಮಕ ಶಕ್ತಿ ಗೋಚರಿಸುತ್ತದೆ ಎಂದರ್ಥ ಈಗ Q ಅನ್ನು ವೋಲ್ಟಂಪಿಯರ್ ಪ್ರತಿಕ್ರಿಯಾತ್ಮಕವಾಗಿ ಅಳೆಯಲಾಗುತ್ತದೆ ಮತ್ತು ಅದನ್ನು ನೈಜ ಶಕ್ತಿಯ P ಯಿಂದ ಪ್ರತ್ಯೇಕಿಸಲು ವ್ಯಾಟ್ಗಳಲ್ಲಿ ಅಳೆಯಲಾಗುತ್ತದೆ ಈಗ ಸ್ಟ್ಯಾಂಡರ್ಡ್ ಆಚರಣೆಯಲ್ಲಿ S P ಮತ್ತು Q ಅನ್ನು ಪವರ್ ಫ್ಯಾಕ್ಟರ್ ಕೋನದೊಂದಿಗೆ ಪ್ರತಿನಿಧಿಸಲಾಗುತ್ತದೆ ಅದು ಪವರ್ ತ್ರಿಕೋನವನ್ನು ಬಳಸುವ v i ಆಗಿದೆ ಮತ್ತು ನಾವು ವಿದ್ಯುತ್ ಗೋಜಲನ್ನು ಹೇಗೆ ಪ್ರತಿನಿಧಿಸುತ್ತೇವೆ ವಿದ್ಯುತ್ ತ್ರಿಕೋನವು P Q ಮತ್ತು S ನಡುವಿನ ಸಂಬಂಧ ಮತ್ತು P ಮತ್ತು S ನಡುವಿನ ಕೋನವೇ ಹೊರತು ವಿದ್ಯುತ್ ಅಂಶ ಕೋನವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಈ ವಿದ್ಯುತ್ ಗೋಜಲು ಬಹಳ ಮುಖ್ಯವಾಗಿದೆ ಮತ್ತು ಹೆಚ್ಚಿನ ಸಮಯವನ್ನು ನಿಮಗೆ ತೋರಿಸಲು ಕೇಳಲಾಗುತ್ತದೆ ವಿದ್ಯುತ್ ತ್ರಿಕೋನ ಎಂದರೇನು ಆದ್ದರಿಂದ ವಿದ್ಯುತ್ ಸಿಕ್ಕು ಈ ನಿರ್ದಿಷ್ಟ ತ್ರಿಕೋನವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಅಲ್ಲಿ ನಿಜವಾದ ಶಕ್ತಿ ಪ್ರತಿಕ್ರಿಯಾತ್ಮಕ ಶಕ್ತಿ ಮತ್ತು ಸಂಕೀರ್ಣ ಶಕ್ತಿಯನ್ನು ಸಹ ಸಂಬಂಧಿಸುತ್ತೇವೆ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ತರಗತಿಯನ್ನು ಮುಗಿಸುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ ಜಾಲರಿ ಎಂದರೇನು ಎಂಬಂತಹ ಇತರ ಕೆಲವು ಅಂಶಗಳ ಬಗ್ಗೆ ನಾವು ಹೆಚ್ಚು ಚರ್ಚಿಸುತ್ತೇವೆ ನೋಡ್ ಎಂದರೇನು ತದನಂತರ ನಾವು ವಿವಿಧ ವಿದ್ಯುತ್ ಸರ್ಕ್ಯೂಟ್ ನಿಯತಾಂಕಗಳ ಲೆಕ್ಕಾಚಾರಕ್ಕಾಗಿ ಸಂಬಂಧವನ್ನು ಮತ್ತಷ್ಟು ನಿರ್ಮಿಸುತ್ತೇವೆ ಧನ್ಯವಾದಗಳು